ಈ ಕೋರ್ಸ್ ನ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ ಕೊನೆಯ ಟ್ಯುಟೋರಿಯಲ್ ಕೂಡ ಆಗಿದೆ ಟ್ಯುಟೋರಿಯಲ್ 4 ನಾವು ಕೆಲವು ಎಸ್ ನಿಯತಾಂಕ ಸಮಸ್ಯೆ ಮತ್ತು ಸಿಗ್ನಲ್ ಪ್ಲೋ ಗ್ರಾಫ್ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಕೆಳಗೆ ನೀಡಲಾಗಿರುವ ಕ್ಯಾಸ್ಕೇಡ್ ಜಾಲದ ಒಟ್ಟಾರೆ ಎಸ್ ನಿಯತಾಂಕವನ್ನು ಕಂಡು ಹಿಡಿಯುವುದು ಮೊದಲ ಸಮಸ್ಯೆಯಾಗಿದೆ ನಿಸ್ಸಂಶಯವಾಗಿ ಎರಡು ಜಾಲಗಳಿವೆ ನೀವು ಎರಡನ್ನು ಮೂಲತಃ ನೋಡುತ್ತಿದ್ದೀರಿ ಒಂದು ಟೀ ಜಾಲವು ಪೈ ಜಾಲದೊಂದಿಗೆ ಕ್ಯಾಸ್ಕೇಡ್ ಆಗಿದೆ ಮೌಲ್ಯಗಳನ್ನು ನೀಡಿದೆ ವಿಶಿಷ್ಟ ಪ್ರತಿರೋಧವು 50 ಓಮ್ ಆಗಿದೆ ಆದ್ದರಿಂದ ಇದು ಸುಲಭ ಇದು ಎರಡು ಜಾಲಗಳ ಕ್ಯಾಸ್ಕೇಡ್ ಆಗಿರುವುದರಿಂದ ನಾವು ಎಬಿಸಿಡಿ ಮ್ಯಾಟ್ರಿಕ್ಸ್ಗೆ ಪರಿವರ್ತಿಸಬಹುದು ಮತ್ತು ಆದ್ದರಿಂದ ಸಮಾನ ಜಾಲದ ಎಬಿಸಿಡಿ ಮ್ಯಾಟ್ರಿಕ್ಸ್ಅನ್ನು ಈ ರೀತಿ ಬರೆಯಬಹುದು ಆದ್ದರಿಂದ ಟೀ ಜಾಲದ ಎಬಿಸಿಡಿ ನಿಯತಾಂಕಗಳನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಇದು ನಿಮ್ಮ ಬಿ tech ಮಟ್ಟದ ಜ್ಞಾನ ಆದ್ದರಿಂದ ಮೊದಲ ಜಾಲ ಟೀ ಜಾಲ ನೀವು ಎಬಿಸಿಡಿ ಮ್ಯಾಟ್ರಿಕ್ಸ್ಅನ್ನು ಹೀಗೆ ಕಾಣಬಹುದು ನಂತರ ಪೈ ಜಾಲವನ್ನು ನೀವು ಟೀ ಜಾಲವಾಗಿ ಪರಿವರ್ತಿಸಬಹುದು ಮತ್ತು ನಂತರ ಎಬಿಸಿಡಿ ಮ್ಯಾಟ್ರಿಕ್ಸ್ಅನ್ನು ಕಂಡುಹಿಡಿಯಬಹುದು ಆದ್ದರಿಂದ ಒಟ್ಟಾರೆ ಎಬಿಸಿಡಿ ಮ್ಯಾಟ್ರಿಕ್ಸ್ ಇದು ಮತ್ತು ನಂತರ ಈ ಎಬಿಸಿಡಿ ಮ್ಯಾಟ್ರಿಕ್ಸ್ಅನ್ನು ಎಸ್ ಮ್ಯಾಟ್ರಿಕ್ಸ್ ಆಗಿ ಪರಿವರ್ತಿಸಬಹುದು ಇದು ನಿಮಗೆ ಎಬಿಸಿಡಿ ನಿಯತಾಂಕದ ಉಪಯುಕ್ತತೆಯನ್ನು ತೋರಿಸುವುದಕ್ಕಾಗಿ ಆಗಿದೆ ನೀವು ಎಸ್ ನಿಂದ ಎಬಿಸಿಡಿಗೆ ಪರಿವರ್ತಿಸಬಹುದಾದರೆ ಅಂತಹದ್ದೇನೂ ಇಲ್ಲ ಈಗ ನಾವು ಎರಡನೇ ಸಮಸ್ಯೆಗೆ ಬರೋಣ ನಷ್ಟವಿಲ್ಲದ ಡೈರೆಕ್ಷನಲ್ ಕಪ್ಲರ್ನ ಚದುರುವಿಕೆ ಮ್ಯಾಟ್ರಿಕ್ಸ್ಅನ್ನು ನೀಡಲಾಗಿದೆ ಅದರ ವಿಶಿಷ್ಟ ನಿಯತಾಂಕಗಳನ್ನು ಅಂದರೆ ನಿರ್ದೇಶನ ಜೋಡಿಸುವ ಅಂಶ ಮತ್ತು ಪ್ರತ್ಯೇಕತೆಗಳನ್ನು ನಿರ್ಧರಿಸಿ ನೀವು ಇಲ್ಲಿ ನೋಡಬಹುದು ಉದ್ದೇಶಪೂರ್ವಕವಾಗಿ ಒಂದು ಮೌಲ್ಯವನ್ನು ನೀಡಿಲ್ಲ ಅಂದರೆ S41 ಮೌಲ್ಯ S41 ಅಥವಾ S14 ನೀವು ಹೇಗೂ ಹೇಳಬಹುದು ಅದನ್ನು ನಾವು ಎಕ್ಸ್ ಎಂದು ಕರೆಯೋಣ ಆದರೆ ಅದನ್ನು ನಷ್ಟವಿಲ್ಲದ್ದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಎಸ್ ಮ್ಯಾಟ್ರಿಕ್ಸ್ ಏಕೀಕೃತವಾಗಿರುತ್ತದೆ ಆದ್ದರಿಂದ ಏಕತೆ ಎಂದರೆ ಯಾವುದೇ ಕಾಲಮ್ನ ಸ್ವಯಂ ಸಂಯೋಗವು 1 ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಮೊದಲ ಕಾಲಮ್ಗಾಗಿ ನಾವು ಹೇಳಬಹುದು |0 92|2 |j 0 3 2|2 |x|2 1 ಅದು ಎಕ್ಸ್ ನ ಮೌಲ್ಯವನ್ನು 0 ಈಗ ಸಮ್ಮಿತೀಯ ಸಂಯೋಜಕದಲ್ಲಿ ಇದು ನಾವು ನೋಡಿದ ಸಾಮಾನ್ಯ ಮೌಲ್ಯ ಎಂದು ನಮಗೆ ತಿಳಿದಿದೆ ಮತ್ತು ನಾವು ಹೋಲಿಸಿದರೆ ನಾವು S1 3 S12ಮತ್ತು S14 ಮೌಲ್ಯಗಳನ್ನು ಪಡೆಯುತ್ತೇವೆ ನಾವು ಅದನ್ನು ಹೊಂದಿದ ನಂತರ ನಾವು ಜೋಡಿಸುವ ಅಂಶವನ್ನು ಹೊಂದಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ಜೋಡಣೆ ಅಂಶವು −20 log|S13| ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು 9 9 ಡಿಬಿ ಎಂದು ನೀವು ಕಂಡುಹಿಡಿಯಬಹುದು ನಿರ್ದೇಶನವು 20 log|S13 S1 4| ಆದ್ದರಿಂದ 3 25 ಡಿಬಿ ಆಗಿದೆ ಪ್ರತ್ಯೇಕತೆ ನೋಡಿ ಮತ್ತು ನೀವು ಅದನ್ನು ಡಿಬಿ ಪ್ರಮಾಣದಲ್ಲಿ ಪರಿಶೀಲಿಸಬಹುದು I DC ಎಂದು ನಮಗೆ ತಿಳಿದಿದೆ ಆದ್ದರಿಂದ ಡಿ ಯು 3 25 ಸಿ ಯು 9 9 ಆಗಿದೆ ಆದ್ದರಿಂದ ಅವುಗಳ ಮೊತ್ತ 13 15 ಮತ್ತು ಅದು ಐ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಡೈರೆಕ್ಷನಲ್ ಕಪ್ಲರ್ ಉತ್ತಮ ಡೈರೆಕ್ಷನಲ್ ಕಪ್ಲರ್ ಅಲ್ಲ ಎಂದು ನೀವು ಹೇಳಬಹುದು ಅದರ ಜೋಡಿಸುವ ಶಕ್ತಿ 10 ಡಿಬಿ ಆಗಿದ್ದರೂ ಅದರ ನಿರ್ದೇಶನ ತುಂಬಾ ಕಡಿಮೆ ಇದರರ್ಥ ಅದು ಪ್ರತಿಫಲಿತ ತರಂಗವನ್ನು ಹೆಚ್ಚು ನಿಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಅದರ ಪ್ರತ್ಯೇಕತೆಯು ಸಹ ಕಳಪೆಯಾಗಿದೆ 13ಡಿಬಿ ಪ್ರತ್ಯೇಕತೆಯು ಯಾವಾಗಲೂ ಉತ್ತಮವಾಗಿರುವುದಿಲ್ಲ ಏಕೆಂದರೆ ಅದರ ನಿರ್ದೇಶನ ಕಳಪೆಯಾಗಿದೆ ಬದಲಿಗೆ ನಿರ್ದೇಶನವು 30 40 ಡಿಬಿ ಆಗಿದ್ದರೆ ನೀವು ಹೇಳುವಂತೆ ಪ್ರತ್ಯೇಕತೆಯನ್ನು ಸಹ ಹೆಚ್ಚಿಸಬಹುದು ಈಗ ನಾವು ಮ್ಯಾಜಿಕ್ ಟೀ ಸಮಸ್ಯೆಗೆ ಬರೋಣ ಎಲ್ಲಾ ಪೋರ್ಟ್ಗಳು ಹೊಂದಿಕೆಯಾದಾಗ ಅದು ಯಾವುದೇ ಪ್ರತಿಫಲನಗಳನ್ನು ತೋರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಪೋರ್ಟ್1 ಗೆ ಕೆಲವು ಶಕ್ತಿಯನ್ನು ಅನ್ವಯಿಸಿದಾಗ 40 ಪ್ರತಿಶತದಷ್ಟು ಇನ್ಫುಟ್ ಶಕ್ತಿಯು ಪೋರ್ಟ್ 2 ರಿಂದ ಹೊರಬರುತ್ತದೆ ಮತ್ತು 40 ಪ್ರತಿಶತ ಪೋರ್ಟ್ 3 ರಿಂದ ಹೊರಬರುತ್ತದೆ ಪೋರ್ಟ್ 2 ಮತ್ತು ಪೋರ್ಟ್ 3 ರಲ್ಲಿನ ಸಂಕೇತಗಳು ಒಂದೇ ಹಂತದಲ್ಲಿವೆ ಪೋರ್ಟ್ 4 ಗೆ ಶಕ್ತಿಯನ್ನು ಅನ್ವಯಿಸಿದಾಗ ಇನ್ಫುಟ್ ಶಕ್ತಿಯ 40 ಪ್ರತಿಶತ ಪೋರ್ಟ್ 2ಗೆ ಹೋಗುತ್ತದೆ ಮತ್ತು ಪೋರ್ಟ್ 3 ರಲ್ಲಿನ ಸಂಕೇತಗಳು ಪೋರ್ಟ್ 2 ರೊಂದಿಗೆ 180 ಡಿಗ್ರಿ ಹಂತದಿಂದ ಹೊರಗಿದೆ ಜಾಲವು ರೆಸಿಪ್ರೋಕಲ್ ಆಗಿದೆ ಜಾಲದ ಎಸ್ ನಿಯತಾಂಕವನ್ನು ನಿರ್ಧರಿಸಿ ಆದ್ದರಿಂದ ನಾಲ್ಕು ಪೋರ್ಟ್ ಗಳು ಎಂದು ಹೇಳಲಾಗಿದೆ ಮತ್ತು ಎಲ್ಲಾ ಪೋರ್ಟ್ಗಳು ಹೊಂದಿಕೆಯಾದಾಗ ಪ್ರತಿಫಲನವಿಲ್ಲ ಅಂದರೆ ಮ್ಯಾಟ್ರಿಕ್ಸ್ನ ನಾಲ್ಕು ಕರ್ಣೀಯ ಅಂಶಗಳು ಸೊನ್ನೆ ಆಗಿರುತ್ತವೆ ಜಾಲವು ರೆಸಿಪ್ರೋಕಲ್ ಆಗಿರುವುದರಿಂದ ನೀವು ಕಡಿಮೆ ಮಾಡಬಹುದು ಮತ್ತು ನೀವು ಆ 180 ಡಿಗ್ರಿ ಯನ್ನು ನೆನಪಿಸಿಕೊಂಡರೆ ಒಂದನ್ನು ನೀವು ಮೈನಸ್ ಆಗಿ ತೆಗೆದುಕೊಳ್ಳಬಹುದು ಈಗ ನೀವು ಅನ್ವಯಿಸಬಹುದು ಅದು ನಷ್ಟವಿಲ್ಲದ ಸಾಧನವಾಗಿದೆ ಆದ್ದರಿಂದ ಏಕೀಕೃತ ಅದರಿಂದ ನೀವು S1 4 ಮತ್ತು S4 1 ಮತ್ತು S1 2 S1 3 ಅನ್ನು ಕೂಡ ನಿರ್ಧರಿಸಬಹುದು 40 ಪ್ರತಿಶತದಷ್ಟು ಎಲ್ಲೋ ಹೋಗುತ್ತದೆಂದು ಹೇಳಲಾಗುತ್ತದೆ ಅಂದರೆ ಶಕ್ತಿ ಪ್ರಕಾರ ಎಸ್ ಮ್ಯಾಟ್ರಿಕ್ಸ್ ವಿದ್ಯುದಾವೇಶ ಆಗಿದೆ ಆದ್ದರಿಂದ |S4 2|2|S2 4|20 4 ಆದ್ದರಿಂದ ನೀವು ಆ ಮೌಲ್ಯಗಳನ್ನು ಪಡೆಯುತ್ತೀರಿ ನಂತರ ಎರಡನೇ ಸಾಲಿನಲ್ಲಿ ಏಕೀಕೃತ ಲಕ್ಷಣ ನೀವು S3 2 ಗಾಗಿ ಪರಿಹರಿಸಬಹುದು ಆದ್ದರಿಂದ S3 2 ಎಂದರೆ ಅದರಿಂದ ನೀವು ಎಲ್ಲಾ ಮೌಲ್ಯಗಳಿಗೆ ಪರಿಹರಿಸಬಹುದು ಆದ್ದರಿಂದ ನಿಮಗೆ ಆ ಮೌಲ್ಯಗಳನ್ನು ಪಡೆಯಲು ಸಾಕಷ್ಟು ಮಾಹಿತಿಯನ್ನು ಸಮಸ್ಯೆಯಲ್ಲಿ ನೀಡಲಾಗಿದೆ ಸಮ್ಮೀತೀಯ ಎಂದರೆ SijS ji ಏಕೀಕೃತ ಗುಣಲಕ್ಷಣಗಳು ಅವು ನಿಮಗೆ ಎಲ್ಲಾವನ್ನೂ ನೀಡುತ್ತವೆ ಈಗ ಸಿಗ್ನಲ್ ಫ್ಲೋ ಗ್ರಾಫ್ ಈ ಸಮಸ್ಯೆ ಈ ಟೀ ಮ್ಯಾಟ್ರಿಕ್ಸ್ ನ್ನು ಹಿಂದಿನ ಸಮಸ್ಯೆಯೊಂದರಲ್ಲಿ ನೀಡಲಾಗಿದೆ ಎಂದು ಭಾವಿಸೋಣ ನೀವು ಲೋಡ್ ಮಾಡಿದ್ದೀರಿ ಅಂದರೆ Z L ಸಂಪರ್ಕಗೊಂಡಿದೆ Z S ಸಂಪರ್ಕಗೊಂಡಿದೆ ಆದ್ದರಿಂದ ಇನ್ಫುಟ್ ಮತ್ತು ಔಟ್ಪುಟ್ನಲ್ಲಿ ಪ್ರತಿಫಲನ ಗುಣಾಂಕವನ್ನು ಕಂಡುಹಿಡಿಯಿರಿ ಮೂಲ ಮತ್ತು ಲೋಡ್ ಪ್ರತಿರೋಧವನ್ನು 50 ಓಮ್ ಎಂದು ನೀಡಲಾಗಿದೆ ಆದ್ದರಿಂದ ನಾವು ಮೊದಲೇ ಕಂಡುಹಿಡಿದ ಜಾಲದ ಎಸ್ ಮ್ಯಾಟ್ರಿಕ್ಸ್ ನಿಂದ ನೀವು ನೋಡಬಹುದು 2 ಪೋರ್ಟ್ ಜಾಲದ ಎಸ್ ಮ್ಯಾಟ್ರಿಕ್ಸ್ ಈ ರೀತಿ ಅಂದರೆ 0 89 0 10 ಮತ್ತು ನಾವು ತೋರಿಸಿದ ಗ್ರಾಫ್ನಂತೆ ಇರುತ್ತದೆ ಈಗ ಸಿಗ್ನಲ್ ಫ್ಲೋ ಗ್ರಾಫ್ ನಿಂದ ಲೋಡ್ ಮಾಡಲಾದ ಒಂದಕ್ಕೆ ಇನ್ಫುಟ್ ಪ್ರತಿಫಲನ ಗುಣಾಂಕವನ್ನು ನೀವು ನೋಡಬಹುದು

ಆದ್ದರಿಂದ Γout ಸಹ ನೀವು ಇದರಿಂದ ಕಂಡುಹಿಡಿಯಬಹುದು ಆದರೆ Γ L ಮತ್ತು ΓS ನ್ನು ನಿರ್ಧರಿಸಲು ನೀವು Zout ಮತ್ತು Z¿ ಔಟ್ಪುಟ್ ಪ್ರತಿರೋಧ ಮತ್ತು ಇನ್ಫುಟ್ ಪ್ರತಿರೋಧವನ್ನು ನಿರ್ಧರಿಸಬೇಕು ಈಗ ಇನ್ಫುಟ್ ಪ್ರತಿರೋಧ ಏನು 8 56 ಯು ಈ ಸಂಪೂರ್ಣ ವಿಷಯದೊಂದಿಗೆ ಸರಣಿಯಲ್ಲಿದೆಅಂದರೆ 141 8 ರ ಸಮಾನಾಂತರ ಮತ್ತು ಇವೆರಡರ ಸರಣಿ ಎಂದು ಅದು ಹೇಳುತ್ತಿದೆ ಆದ್ದರಿಂದ ಅದನ್ನು ಇಲ್ಲಿ ಬರೆಯಲಾಗಿದೆ ಸ್ವಯಂ ಎಸ್ ಮ್ಯಾಟ್ರಿಕ್ಸ್ 50 ಓಮ್ ಆಗುತ್ತದೆ ಆದ್ದರಿಂದ ಇನ್ಫುಟ್ ಪ್ರತಿರೋಧವು 50 ಓಮ್ ಮತ್ತು ನೀವು ನೋಡಿದರೆ ಕೂಡ 50 ಓಮ್ ಆಗುತ್ತದೆ ಆದ್ದರಿಂದ ಮೂಲತಃ ಗುಣಲಕ್ಷಣಗಳ ಪ್ರತಿರೋಧ 50 ಓಮ್ Zin Zout 50 ಓಮ್ ಲೋಡ್ ಮತ್ತು ಮೂಲವು ಕೂಡ 50 ಓಮ್ ಆಗಿದೆ ಆದ್ದರಿಂದ Γ L ಸೊನ್ನೆ ಆಗಿರುತ್ತದೆ Γs ಕೂಡ ಸೊನ್ನೆ ಆಗಿರುತ್ತದೆ ನೀವು ಇಲ್ಲಿ Γ L ಮತ್ತು Γs ನ್ನು ಸೊನ್ನೆ ಹಾಕಿದರೆ ಅದು ಸರಳವಾಗಿ S11 ಮತ್ತು ಅದು ಕೇವಲ S22 ಆಗಿದೆ ಆದ್ದರಿಂದ ಇದು 0 ಅಷ್ಟೇ ಅದು ಆದ್ದರಿಂದ ನಾವು ನಿಮಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ತೋರಿಸಿದ್ದೇವೆ ಈಗ ಈ ಉಪನ್ಯಾಸಗಳ ಸರಣಿಯಲ್ಲಿ ನಾವು ನಿಮಗೆ ಮೂರು ಮೂಲಭೂತ ಪರಿಕರಗಳನ್ನು ಮತ್ತು ಅದರ ವಿವಿಧ ಅನ್ವಯಿಕೆಗಳನ್ನು ನೀಡಲು ಪ್ರಯತ್ನಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಟ್ಯುಟೋರಿಯಲ್ಗಳಲ್ಲಿ ಸಹ ಬಹಳಷ್ಟು ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಆದ್ದರಿಂದ ಇದು ನಿಮ್ಮ ಭವಿಷ್ಯದ ವೃತ್ತಿಪರ ಜೀವನದಲ್ಲಿ ಉತ್ತಮ ಅಡಿಪಾಯವನ್ನು ನೀಡುತ್ತದೆ